ಈಗ ಈ ಉದಾಹರಣೆ 7ಅನ್ನು ಪರಿಗಣಿಸಿ ಆದ್ದರಿಂದ ಮತ್ತಷ್ಟು ರೇಖಾಚಿತ್ರ 2 18 ರ ಸರ್ಕ್ಯೂಟ್ ನ v1 ಮತ್ತು v 2 ವೋಲ್ಟೇಜ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು 40 ವೋಲ್ಟ್ ಮೂಲ 4 Ω ರೆಸಿಸ್ಟರ್ ಮತ್ತು ಇದು 6 Ω ರೆಸಿಸ್ಟರ್ ಇದನ್ನು ವಾಸ್ತವವಾಗಿ ನೀಡಲಾಗಿದೆ ಮತ್ತು ಇವುಗಳಿಗೆ ಧ್ರುವೀಯತೆಯನ್ನು ನೀಡಲಾಗಿದೆ ಈಗ ಏನು ಮಾಡುತ್ತಿರುವಿರಿ ಸ್ವಲ್ಪ ತಡೆಯಿರಿ ಈ ಸರ್ಕ್ಯೂಟ್ನಿಂದ ಏನು ಮಾಡುತ್ತಿದ್ದೀರಿ ಇದು ಸರ್ಕ್ಯೂಟ್ ಎಂದು ಹೇಳಲು ಬಯಸುತ್ತೇವೆ ಆದ್ದರಿಂದ ಇಲ್ಲಿ ವಿದ್ಯುತ್ ಸರಳ ಸರಣಿ ಸರ್ಕ್ಯೂಟ್ ಆಗಿರಬೇಕು ಏಕೆಂದರೆ 4Ω ನಂತರ 6Ω ನಂತರ 40 ವೋಲ್ಟ್ ಎಲ್ಲವೂ ಸರಣಿಯಲ್ಲಿವೆ ಆದ್ದರಿಂದ ಅದೇ ವಿದ್ಯುತ್ ಸರ್ಕ್ಯೂಟ್ ಮೂಲಕ ಹರಿಯುತ್ತದೆ ಆದ್ದರಿಂದ ಈ ರೀತಿ ಹರಿಯುವ ವಿದ್ಯುತ್ ಅನ್ನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೀರಿ ಇದರರ್ಥ i ಈ ರೀತಿ ಹರಿಯುತ್ತಿದೆ ಇದು ಈ ರೀತಿ ಹರಿಯುತ್ತದೆ ಅಥವಾ ಮೂಲ ಆದರೆ ಇಲ್ಲಿ i ಅನ್ನು ಅರ್ಥಮಾಡಿಕೊಳ್ಳಲು ಆದ್ದರಿಂದ ಇಲ್ಲಿ i ಸಾಲಿನಲ್ಲಿ ಚಲಿಸುತ್ತದೆ ಮತ್ತು ಇಲ್ಲಿ ಸಹ ಹಿಂದಿರುಗುತ್ತದೆ ಆದ್ದರಿಂದ ಪ್ರಶ್ನೆ ವಾಸ್ತವವಾಗಿ ಆ ಪ್ರತಿರೋಧಕವನ್ನು ಇಲ್ಲಿ ನೋಡೋಣ ಅದರ ಗುರುತು ಅಲ್ಲಿ 4 Ω ಇದೆ ತದನಂತರ Ω ಕಾನೂನು ಮತ್ತು KVL ಅನ್ವಯಿಸುತ್ತದೆ ಆದ್ದರಿಂದ ಇಲ್ಲಿ KCL KVL ಜೊತೆಗೆ Ω ಕಾನೂನನ್ನು ಅನ್ವಯಿಸುತ್ತದೆ ಈಗ ನಾನು ಇದನ್ನು ಮೊದಲು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ Ω ಕಾನೂನಿನಿಂದ ಇಲ್ಲಿಗೆ ಬಂದರೆ b 1 4 i ಇದು 4 4 i ಆದರೆ ಇಲ್ಲಿ ವಿದ್ಯುತ್ ಧನಾತ್ಮಕ ಟರ್ಮಿನಲ್ 4 i ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಆದರೆ ಇಲ್ಲಿ ನಾವು ಧ್ರುವೀಯತೆಯನ್ನು ತೆಗೆದುಕೊಂಡ ರೀತಿ ಆ ವಿದ್ಯುತ್ ಟರ್ಮಿನಲ್ಗೆ ಪ್ರವೇಶಿಸುತ್ತದೆ ಎರಡೂ ಪ್ರತಿರೋಧಕವು ವಾಸ್ತವವಾಗಿ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ನೋಡುತ್ತೇವೆ ನಿಷ್ಕ್ರಿಯ ಅಂಶಗಳು ಯಾವಾಗಲೂ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಆದರೆ ಟರ್ಮಿನಲ್ ಧ್ರುವೀಯತೆಯನ್ನು ಹೊಂದಿರುವುದರಿಂದ ಇದು ಮತ್ತು ಇದು ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಆದ್ದರಿಂದ v2 ಎನ್ನುವುದು 6 i ಆಗಿರುತ್ತದೆ ಆದ್ದರಿಂದ ಅದು ಪ್ರವೇಶಿಸುವಾಗ ಟರ್ಮಿನಲ್ ಮೊದಲೇ ಚರ್ಚಿಸಲಾಗಿದೆ v 1 ಎನ್ನುವುದು 4i ಆಗಿರುತ್ತದೆ ಮತ್ತು ಇಲ್ಲಿ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ v 2 ಎನ್ನುವುದು 6i ಆಗಿರುತ್ತದೆ ಈಗ ಈ ಲೂಪ್ನಲ್ಲಿ KVL ಅನ್ನು ಅನ್ವಯಿಸಿ ಆದ್ದರಿಂದ ಅದನ್ನು ಚಲಿಸುವಾಗ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ಎಂದು ನೋಡಿ ಆದ್ದರಿಂದ ಮತ್ತೆ ಅರ್ಥಮಾಡಿಕೊಳ್ಳಲು ಆರಂಭದಲ್ಲಿ ನಾನು ಎಲ್ಲವನ್ನೂ ತೋರಿಸುತ್ತಿದ್ದೇನೆ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಟರ್ಮಿನಲ್ ಈ ವಿಷಯವು ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಆದ್ದರಿಂದ ಮೊದಲು ಅದು ಟರ್ಮಿನಲ್ 40 ವೋಲ್ಟ್ ಮೂಲವನ್ನು ಎದುರಿಸುತ್ತಿದೆ ಇದರರ್ಥ ನಾನು ಇಲ್ಲಿ ಬರೆಯುತ್ತಿದ್ದೇನೆ ನಂತರ ಅದಕ್ಕೆ ಬರೋಣ ಅದು 40 ಆಗಿರುತ್ತದೆ ನಂತರ ಇದು ಪ್ರದಕ್ಷಿಣಾಕಾರವಾಗಿ ಚಲಿಸುವಾಗ ಅದು ಮೊದಲು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಅದು v1 ಆಗಿರುತ್ತದೆ ನಂತರ ಈ ರೀತಿ ಚಲಿಸುವಾಗ ಅದು ಇಲ್ಲಿಗೆ ಬರುತ್ತಿದೆ ಆದ್ದರಿಂದ ಇದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ v 2 0 ಆದ್ದರಿಂದ 40 v 1 v2 0 ಈಗ v1 4i ಮೊದಲೇ ನೋಡಿದ್ದೇನೆ ಆದ್ದರಿಂದ ಅದನ್ನು ನಂತರ ನೋಡೋಣ ಆದ್ದರಿಂದ v1 4i ಮತ್ತು ಈ v2 ಏಕೆಂದರೆ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಅದು v2 6 i ಅಂದರೆ ಸರ್ಕ್ಯೂಟ್ ಅನ್ನು ನಿಜವಾಗಿ ಪರಿಹರಿಸಿದರೆ 10 i 40 ಅಂದರೆ i 4 ಆಂಪಿಯರ್ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಇದನ್ನು ನಾನು ನಂತರ ಮಾಡುತ್ತೇನೆ ಆದರೆ ಅರ್ಥಮಾಡಿಕೊಳ್ಳಲು ನಾನು ಇದನ್ನು ಮಾಡಬೇಕು ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ವಾಸ್ತವವಾಗಿ i 4 ಆಂಪಿಯರ್ ಅಂದರೆ 40 v 1 v 2 ಆದ್ದರಿಂದ ಚರ್ಚೆಯಲ್ಲಿ v 1 4 i ಮತ್ತು v 2 6 i ಸಮೀಕರಣ ಸಂಖ್ಯೆ ಎಂದು 1 2 ನೀಡಲಾಗುತ್ತದೆ ಆದ್ದರಿಂದ ಅದನ್ನು ಹಾಕಿದರೆ 10i 40 i 4 ಆಂಪಿಯರ್ ಆಗಿರುತ್ತದೆ ಅಂದರೆ i ಅನ್ನು ಸಮೀಕರಣ 1 ರಲ್ಲಿ ಇಟ್ಟರೆ ಅದು v1 16 ವೋಲ್ಟ್ ಆಗಿರುತ್ತದೆ ಏಕೆಂದರೆ v 1 4 i ಆದ್ದರಿಂದ i 4 ಆಂಪಿಯರ್ ಮತ್ತು v 2 6i ಇದು v 2 24 ವೋಲ್ಟ್ ಏಕೆಂದರೆ v 2 6 i v 2 24 ವೋಲ್ಟ್ ಎಂದರೆ ಇಲ್ಲಿ ಧ್ರುವೀಯತೆ v 2 ಅದು 24 ಎಂದರೆ ವಾಸ್ತವವಾಗಿ ಹಿಮ್ಮುಖವಾಗಿ ಅದು ನಿಜವಾಗಿ ಆಗುತ್ತದೆ ಮತ್ತು ನಂತರ ಅದು ಆಗುತ್ತದೆ ಅರ್ಥಮಾಡಿಕೊಳ್ಳಿ ಆದ್ದರಿಂದ ಮುಂದಿನದನ್ನು ನಾವು ಅವಲಂಬಿತ ಮೂಲವನ್ನು ನಿಧಾನವಾಗಿ ಮತ್ತು ನಿಧಾನವಾಗಿ ತೆಗೆದುಕೊಳ್ಳುತ್ತೇವೆ ನಾವು ಈಗ ಸ್ವಲ್ಪಮಟ್ಟಿಗೆ ಪ್ರವೇಶಿಸುತ್ತೇವೆ ನೀವು ಸುಧಾರಿತ ಸರ್ಕ್ಯೂಟ್ ಸಮಸ್ಯೆಯನ್ನು ಹೊಂದಿದ್ದೀರಿ ಅಂದರೆ ಮೃದುತ್ವದ ಮಟ್ಟ ನಿಧಾನವಾಗಿ ಮತ್ತು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಗಡಸುತನ ನಿಧಾನವಾಗಿ ಮತ್ತು ನಿಧಾನವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಒಂದು ಚಿತ್ರದಲ್ಲಿ ಕೊಟ್ಟಿರುವ ಸರ್ಕ್ಯೂಟ್ಗೆ v0 ಮತ್ತು i ಅನ್ನು ನಿರ್ಧರಿಸಬೇಕು ಈಗ ಇದು ಸರ್ಕ್ಯೂಟ್ ಪ್ರದಕ್ಷಿಣಾಕಾರವಾಗಿ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ ನಾನು ಅಪ್ರದಕ್ಷಿಣಾಕಾರವಾಗಿ ಹೇಳಿದ್ದೇನೆಂದರೆ ಯಾವುದೇ ಸಮಸ್ಯೆ ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಪ್ರಶ್ನೆಯೆಂದರೆ 6 ವೋಲ್ಟ್ ಮೂಲವಿದೆ ಮತ್ತು 2 ವೋಲ್ಟ್ಗಳು ಧ್ರುವೀಯತೆಯನ್ನು ಗುರುತು ಮಾಡಲಾಗಿದೆ ಮತ್ತು ಇದು 2 Ω ಪ್ರತಿರೋಧ ಮತ್ತು ಇದು 2v0 ಅವಲಂಬಿತ ವೋಲ್ಟೇಜ್ ಆಗಿದೆ ಮತ್ತು v0 ಇಲ್ಲಿದೆ ಈ v0 ವಾಸ್ತವವಾಗಿ 3 Ω ರೆಸಿಸ್ಟರ್ನಾದ್ಯಂತ ವಿದ್ಯುತ್ ಟರ್ಮಿನಲ್ ಲೂಪ್ ಅನ್ನು ಪ್ರವೇಶಿಸುತ್ತಿದೆ ಇದನ್ನು ನಾನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ವಿದ್ಯುತ್ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಇಲ್ಲಿ ಸಹ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಇಲ್ಲಿ ವಿದ್ಯುತ್ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಮತ್ತು ಇಲ್ಲಿ ವಿದ್ಯುತ್ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ v0 ಮತ್ತು ವಿದ್ಯುತ್ i ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈಗ ಮೊದಲು KVL ಅನ್ನು ಅನ್ವಯಿಸಬೇಕು KVL ಅನ್ನು ಅನ್ವಯಿಸಿದರೆ ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಮತ್ತೆ ನಿಮಗಾಗಿ ನಾನು ಅದನ್ನು ಮಾಡುತ್ತಿದ್ದೇನೆ ಎರಡು ಮೂರು ಸಮಸ್ಯೆಯ ನಂತರ ನಾನು ಅದನ್ನು ಮತ್ತೆ ಮತ್ತೆ ಮಾಡುವುದಿಲ್ಲ ಆ ಸಮಯಕ್ಕೆ ಈ ಪರಿಕಲ್ಪನೆಯು ಸ್ಪಷ್ಟವಾಗುತ್ತದೆ ಆದ್ದರಿಂದ ನಾನು ಈ ವಿಷಯವನ್ನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ಆದ್ದರಿಂದ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇನೆ ಪ್ರದಕ್ಷಿಣಾಕಾರವಾಗಿ ನಾನು ಚಲಿಸುತ್ತಿದ್ದೇನೆ ಪ್ರದಕ್ಷಿಣಾಕಾರವಾಗಿ ನಾನು ಚಲಿಸುತ್ತಿದ್ದೇನೆ ಮತ್ತು ಪ್ರದಕ್ಷಿಣಾಕಾರವಾಗಿ ನಾನು ಚಲಿಸುತ್ತಿದ್ದೇನೆ ಆದ್ದರಿಂದ ನಾನು ಪ್ರದಕ್ಷಿಣಾಕಾರವಾಗಿ ಚಲಿಸಿದ ತಕ್ಷಣ 6 ಮೊದಲು ಬರುತ್ತದೆ ಏಕೆಂದರೆ ಅದು ನಕಾರಾತ್ಮಕ ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಅದು 6 ಇರುತ್ತದೆ ನಂತರ ಇಲ್ಲಿ ಅದು ವೋಲ್ಟೇಜ್ ಆದ್ದರಿಂದ ಅದು ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಅದು ವಾಸ್ತವವಾಗಿ ವೋಲ್ಟೇಜ್ ಡ್ರಾಪ್ ಆಗುತ್ತದೆ Ω ಕಾನೂನಿನ ನಂತರ ಅಂದರೆ iR ಆದ್ದರಿಂದ ಇದು 2 i ಆಗಿರುತ್ತದೆ ಆದ್ದರಿಂದ ಅದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಅದು 2i ನಂತರ ಮತ್ತೆ ಅದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಇದು 2 v0 ಆಗಿರುತ್ತದೆ ನಂತರ ಇಲ್ಲಿ ಅದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ 2 ಮತ್ತು ಇಲ್ಲಿ ಅದು ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಅದು v0 0 ಆದ್ದರಿಂದ ಇದು KVL ಆದ್ದರಿಂದ ಅಂದರೆ 6 2i ಏಕೆಂದರೆ v iR R 2 Ω ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ 2i ಇಲ್ಲಿ ಟರ್ಮಿನಲ್ ಆದ್ದರಿಂದ 2v0 ಇಲ್ಲಿ ಎದುರಿಸುತ್ತಿದೆ ಟರ್ಮಿನಲ್ ಆದ್ದರಿಂದ 2 ಏಕೆಂದರೆ ಇಲ್ಲಿ ವೋಲ್ಟೇಜ್ ಮೂಲವೂ ಇದರ ಉದ್ದಕ್ಕೂ ಮೈನಸ್ ಟರ್ಮಿನಲ್ ವೋಲ್ಟೇಜ್ ಅನ್ನು v0 ನೀಡಲಾಗುತ್ತದೆ ಆದ್ದರಿಂದ ಇದು v0 ಆಗಿರುತ್ತದೆ ಮತ್ತು v0 ಎನ್ನುವುದು 3i ಆಗಿರುತ್ತದೆ ಅದನ್ನು ನಾವು ನಂತರ ನೋಡುತ್ತೇವೆ ಇದು ನನ್ನ ಸಮೀಕರಣ ಆದ್ದರಿಂದ ಈ ಸಮೀಕರಣವನ್ನು ಬರೆದರೆ ನಾನು ಇಲ್ಲಿ ಬರೆದಿದ್ದೇನೆ 6 2 i 2 v0 2 v0 0 ಅಥವಾ 6 ಮತ್ತು 2 ಹೊಂದಿದ್ದೀರಿ ಆದ್ದರಿಂದ 8 2 i v0 0 ಇದು ಸಮೀಕರಣ 1 ಆದ್ದರಿಂದ ಈಗ 6 Ω ಪ್ರತಿರೋಧಕಕ್ಕೆ Ω ಕಾನೂನನ್ನು ಅನ್ವಯಿಸುತ್ತಿದೆ ಏಕೆಂದರೆ ಅದು v0 3i ಎಂದು ನಾನು ಹೇಳಿದ್ದೇನೆ ಏಕೆಂದರೆ ಈ ವಿದ್ಯುತ್ ಇಲ್ಲಿ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ v0 3i ಸಮೀಕರಣ 2 ರಲ್ಲಿ ಬದಲಿ ಮಾಡಿ ಹಾಗೆ ಮಾಡಿದರೆ ಅದು 8 2 i 3 i 0 ಅಂದರೆ 8 i 0 i 8 ಆಂಪಿಯರ್ ಆದ್ದರಿಂದ i 8 ಆಂಪಿಯರ್ ಎಂದರೆ ವಾಸ್ತವವಾಗಿ ವಿದ್ಯುತ್ ಪ್ರದಕ್ಷಿಣಾಕಾರವಾಗಿ ದಿಕ್ಕನ್ನು ತೆಗೆದುಕೊಂಡಿದೆ ವಾಸ್ತವವಾಗಿ ವಿದ್ಯುತ್ ಬೇರೆ ರೀತಿಯಲ್ಲಿ ಹರಿಯುತ್ತದೆ ಆದ್ದರಿಂದ ಇದರರ್ಥ ಅದು i ಅದು 8 ಆಂಪಿಯರ್ ಬರುತ್ತಿದೆ ಅದು 8 ಇದ್ದರೆ ಅಂದರೆ ವಿದ್ಯುತ್ ವಾಸ್ತವವಾಗಿ ಈ ರೀತಿ ಹರಿಯುತ್ತಿದೆ ಇದು ಈ ರೀತಿ ಹರಿಯುತ್ತಿದೆ ಈ 8 ಆಂಪಿಯರ್ ವಿದ್ಯುತ್ ಈ ರೀತಿ ಹರಿಯುತ್ತಿದ್ದರೆ ಆದ್ದರಿಂದ ಇಲ್ಲಿ ನಾನು i 8 ಮತ್ತು v0 3i ಅನ್ನು ಪಡೆದುಕೊಂಡಿದ್ದೇನೆ ಏಕೆಂದರೆ ಟರ್ಮಿನಲ್ಗೆ ವಿದ್ಯುತ್ ಪಡೆಯುವುದು ಆದ್ದರಿಂದ v0 3i v0 3 8 v0 24 ವೋಲ್ಟ್ ಆದ್ದರಿಂದ v0 24 ವೋಲ್ಟ್ ಅನ್ನು ನೋಡಿದರೆ ಅದು ಇದರರ್ಥ ಮತ್ತೊಮ್ಮೆ ನೋಡಿದರೆ ಆ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತದೆ ಅದು ಕೇವಲ ಕಾರಣ ಅಂದರೆ ವಿದ್ಯುತ್ ಅಪ್ರದಕ್ಷಿಣಾಕಾರದಲ್ಲಿ ಹರಿಯುತ್ತಿದೆ ಆದ್ದರಿಂದ ಮತ್ತು v0 24 ವೋಲ್ಟ್ ಆದ್ದರಿಂದ ಪ್ರತಿರೋಧಕಗಳು ನಿಷ್ಕ್ರಿಯ ಅಂಶವೆಂದು ತಿಳಿದಿದ್ದರೆ ಇವು ನಿರೋಧಕ ನಿಷ್ಕ್ರಿಯ ಅಂಶವೂ ಹೌದು ಆದ್ದರಿಂದ ವಿದ್ಯುತ್ ಪ್ರವೇಶವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಧನಾತ್ಮಕ ಟರ್ಮಿನಲ್ ಅಥವಾ ಋಣಾತ್ಮಕ ಟರ್ಮಿನಲ್ಗೆ ವಿದ್ಯುತ್ ಪ್ರವೇಶಿಸುತ್ತದೆ ಆದ್ದರಿಂದ ಈ ಸರ್ಕ್ಯೂಟ್ ಬಗ್ಗೆ ತಿಳಿದಿದ್ದರೆ ಈಗ ಅದು ಏನೇ ಇರಲಿ ಈಗ ಅದನ್ನು ಸಮತೋಲನ ಸಮೀಕರಣವನ್ನಾಗಿ ಮಾಡಲು ಪ್ರಯತ್ನಿಸಿದರೆ ಯಾವ ಮೂಲವು ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಮತ್ತು ಯಾವ ಮೂಲವು ಶಕ್ತಿಯನ್ನು ಪೂರೈಸುತ್ತಿದೆ ನೀವು ಶಕ್ತಿಯ ಸಮತೋಲನವನ್ನು ಸಹ ಪಡೆಯಬಹುದು ಆದ್ದರಿಂದ ಹೇಗಾದರೂ ನಂತರ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ಈಗ ಹೀಗಿದೆ ನಾನು ಏನು ಸೂಚಿಸುತ್ತೇನೆ ಈ ಸಮಸ್ಯೆಗೆ ನೀವು ಪಡೆಯುವ ಶಕ್ತಿಯ ಸಮತೋಲನ ಸಮೀಕರಣ ಮತ್ತು ಶಕ್ತಿಯ ಸರಬರಾಜು ಶಕ್ತಿಯನ್ನು ಹೀರಿಕೊಳ್ಳಲಾಗಿದೆ ನೋಡಿ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗಬಹುದು ಎಂದು ಇನ್ನೊಂದು ವಿಷಯ ನಾನು ಹೇಳುತ್ತೇನೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ ಇನ್ನೊಂದು ವಿಷಯ v0 ಆಗ ಅದು ತುಂಬಾ ಸುಲಭವಾಗುತ್ತದೆ ಆದ್ದರಿಂದ ಈ v ವೋಲ್ಟೇಜ್ ಇದರ ಉದ್ದಕ್ಕೂ ವೋಲ್ಟೇಜ್ ಎಂದರೆ v ವೋಲ್ಟ್ ಆದ್ದರಿಂದ v ವಾಸ್ತವವಾಗಿ v 2 i i 8 ಅಂದರೆ 2 8 ಅಂದರೆ 16 ವೋಲ್ಟ್ v 16 ವೋಲ್ಟ್ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಆದ್ದರಿಂದ ಸ್ವಯಂಚಾಲಿತವಾಗಿ ಆ ಊಹೆಯಂತೆ ಈ ಟರ್ಮಿನಲ್ ನಾನು ಇಲ್ಲಿ ಗುರುತಿಸುತ್ತಿಲ್ಲ ಅಥವಾ ಈ ಟರ್ಮಿನಲ್ ಅನ್ನು ಗುರುತಿಸುವುದು ಆಗಿರುತ್ತದೆ ಈ ಟರ್ಮಿನಲ್ ಆಗಿರುತ್ತದೆ ಮತ್ತು ವಿದ್ಯುತ್ 8 ಆಂಪಿಯರ್ ವಿದ್ಯುತ್ ಈ ರೀತಿ ಹರಿಯುತ್ತಿದೆ ಆದ್ದರಿಂದ ವಾಸ್ತವವಾಗಿ v 2i ಅನ್ನು ತೆಗೆದುಕೊಂಡರೆ i 8 ಆದ್ದರಿಂದ 16 ವೋಲ್ಟ್ ಧ್ರುವೀಯತೆಯು ಹಿಮ್ಮುಖವಾಗಿರುತ್ತದೆ ಆದ್ದರಿಂದ ನಿಜವಾದ ಧ್ರುವೀಯತೆ ಇದು ಇದು ಮತ್ತು ಈ ವಿದ್ಯುತ್ ಪ್ರವೇಶಿಸುತ್ತಿದೆ ಅದು ಪ್ರತಿರೋಧಕವಾಗಿದೆ ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ತಿಳಿಯಿರಿ ಆದ್ದರಿಂದ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಆದ್ದರಿಂದ ನಾನು ಎಲ್ಲವನ್ನೂ ಹೇಳಿದ್ದೇನೆ ಆದ್ದರಿಂದ ಈ ಕೋರ್ಸ್ನ ನಿಮ್ಮ ನಿಯೋಜನೆಯ ದೃಷ್ಟಿಕೋನದಿಂದ ವಿದ್ಯುತ್ ಹೀರಿಕೊಳ್ಳುವ ಅಥವಾ ವಿದ್ಯುತ್ ಸರಬರಾಜನ್ನು ಕಂಡುಹಿಡಿಯಿರಿ ಈಗ ಮತ್ತೊಂದು ಕೋರ್ಸ್ ಈ ಬಾರಿ ನಾವು ತೆಗೆದುಕೊಂಡ ಮತ್ತೊಂದು ಕೋರ್ಸ್ ರೇಖಾಚಿತ್ರ 2 ರ ಸರ್ಕ್ಯೂಟ್ನಲ್ಲಿ i0 ಮತ್ತು v0 ಅನ್ನು ಕಂಡುಹಿಡಿಯಬೇಕು ಇವು ಸರಣಿ ಸಮಾನಾಂತರವಾಗಿವೆ ಈ 3 ಅಂಶಗಳು ಸಮಾನಾಂತರವಾಗಿರುತ್ತವೆ ಈ ಎಲ್ಲಾ 3 ಅಂಶಗಳು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಒಂದು ವಿದ್ಯುತ್ ಮೂಲವೆಂದರೆ ಅದು ವಿದ್ಯುತ್ i0 ಮತ್ತು ಇದು ವೋಲ್ಟೇಜ್ v0 ಮತ್ತು ಇದು 3 ಆಂಪಿಯರ್ ವಿದ್ಯುತ್ ಮೂಲವಾಗಿದೆ i0 ಮತ್ತು v0 ಇದನ್ನು ಕಂಡುಹಿಡಿಯಬೇಕು ಈ ಒಂದು ನೋಡ್ ಈ ನೋಡ್ನಲ್ಲಿ KCL ಅನ್ನು ಅನ್ವಯಿಸಿ ಆದ್ದರಿಂದ KCL ಅನ್ನು ಅನ್ವಯಿಸಿದರೆ ಅದನ್ನು ಹೇಗೆ ಮಾಡುವುದು ನಾನು ಅದನ್ನು ಮಾಡುತ್ತೀದ್ದೇನೆ ಆದ್ದರಿಂದ ಇದು 3 ಆಂಪಿಯರ್ ವಿದ್ಯುತ್ ಆಗಿದೆ ಆದ್ದರಿಂದ 3 ಆಂಪಿಯರ್ ವಿದ್ಯುತ್ ಈ ನೋಡ್ಗೆ ಪ್ರವೇಶಿಸುತ್ತದೆ ಮತ್ತು ಈ ವಿದ್ಯುತ್ ಇದು ನೋಡ್ a ಮತ್ತು ಇದು 0 5i0 ಆದ್ದರಿಂದ ಈ ವಿದ್ಯುತ್ 0 5i0 ಅನ್ನು ಸಹ ಪ್ರವೇಶಿಸುತ್ತದೆ ಮತ್ತು i0 ಈ ವಿದ್ಯುತ್ ನೋಡ್ ಅನ್ನು ಬಿಟ್ಟು ಹೊರ ಹೋಗುತ್ತಿದೆ ಆದ್ದರಿಂದ ನೋಡ್ a ನಲ್ಲಿ KCL ಅನ್ನು ಅನ್ವಯಿಸಿದರೆ ಅದು ಹೊರಹೋಗುವ ವಿದ್ಯುತ್ ಆಗಿದೆ i0 ಹೊರಹೋಗುತ್ತಿರುವ ವಿದ್ಯುತ್ ಎರಡು ವಿದ್ಯುತ್ ಒಳಬರುತ್ತವೆ ಆದ್ದರಿಂದ ಸಾಮಾನ್ಯವಾಗಿ ಒಳಬರುವ ಕೆಲವು ವಿದ್ಯುತ್ ಹೊರಹೋಗುವ ಕೆಲವು ವಿದ್ಯುತ್ ಇಲ್ಲಿ ಕೇವಲ ಒಂದು ವಿದ್ಯುತ್ i0 ಹೊರ ಹೋಗುತ್ತಿದೆ ಆದ್ದರಿಂದ i0 ವಾಸ್ತವವಾಗಿ ಇದು 30 5i0 ಆದ್ದರಿಂದ ಅದರಿಂದ i0 ಅನ್ನು ಕಂಡುಹಿಡಿಯಬಹುದು i0 ಅಂದರೆ 0 5i0 3 ಆದ್ದರಿಂದ i0 6 ಆಂಪಿಯರ್ ಅರ್ಥವಾಯಿತು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ನಾನು ಇದನ್ನು ಇಲ್ಲಿ ಮಾಡಿದ್ದೇನೆ ಕ್ಷಮಿಸಿ ಆದ್ದರಿಂದ i 3 ಆದ್ದರಿಂದ i0 6 ಆಂಪಿಯರ್ ಈಗ v0 4 i0 ಆದ್ದರಿಂದ ಧನಾತ್ಮಕ ಟರ್ಮಿನಲ್ ಏಕೆಂದರೆ ಈ ವಿದ್ಯುತ್ ಪ್ರವೇಶಿಸುತ್ತಿದೆ ಆದ್ದರಿಂದ Ω ಕಾನೂನು v0 4 i 0 ಎಂದು ಹೇಳುತ್ತದೆ ಆದ್ದರಿಂದ i0 ಗೆ 6 ಆಂಪಿಯರ್ ಸಿಕ್ಕಿದೆ ಆದ್ದರಿಂದ v0 46 ಆಗಿರುತ್ತದೆ 24 ವೋಲ್ಟ್ ಆದ್ದರಿಂದ v0 24 ವೋಲ್ಟ್ ಇದನ್ನು ಮಾಡಲಾಗುವುದಿಲ್ಲ ಈ ಎಲ್ಲ ಕೆಲಸಗಳನ್ನು ನಾನು ಮಾಡಿದರೆ ಪ್ರತಿಯೊಂದು ಪ್ರಕರಣಕ್ಕೂ ಇದು ಅಭ್ಯಾಸವಾಗಿದೆ ವಿದ್ಯುತ್ ಅಂಶಗಳಿಗಾಗಿ ಶಕ್ತಿಯನ್ನು ಹೀರಿಕೊಂಡ ಅಥವಾ ಶಕ್ತಿಯನ್ನು ಸರಬರಾಜು ಮಾಡಿದನ್ನು ಕಂಡುಹಿಡಿಯಿರಿ ಆದ್ದರಿಂದ ಮುಂದಿನದು ಈಗ ಸರಣಿ ಸಮಾನಾಂತರ ಸರ್ಕ್ಯೂಟ್ ಆಗಿದೆ ಅದರಲ್ಲಿ i 1 ಮತ್ತು v0 ಅನ್ನು ಕಂಡುಹಿಡಿಯಬೇಕು ಈ ವಿದ್ಯುತ್ i 1 ಮತ್ತು ಈ ವೋಲ್ಟೇಜ್ v0 ಆಗಿದೆ ಎಲ್ಲಾ ವಿಷಯಗಳನ್ನು ನೀಡಲಾಗಿದೆ ಇದು 10 ಆಂಪಿಯರ್ ವಿದ್ಯುತ್ ಮೂಲವಾಗಿದೆ ಇಲ್ಲಿ 10 ಆಂಪಿಯರ್ 10ವೋಲ್ಟ್ ಹೊಂದಿದೆ ಇಲ್ಲಿ 10 ವೋಲ್ಟ್ ವೋಲ್ಟೇಜ್ ಮೂಲವು 10 ಆಂಪಿಯರ್ ವಿದ್ಯುತ್ ಮೂಲವನ್ನು ಹೊಂದಿದೆ ಇಲ್ಲಿ 5 Ω ರೆಸಿಸ್ಟರ್ ಅನ್ನು ಹೊಂದಿದೆ ಇಲ್ಲಿ 5 Ω ರೆಸಿಸ್ಟರ್ ಇದೆ ಮತ್ತು ಈ v0 ವೋಲ್ಟೇಜ್ನಾದ್ಯಂತ 10 Ω ರೆಸಿಸ್ಟರ್ ಆಗಿದೆ ಇದು ಲೂಪ್ 1 ಆಗಿದೆ ಈಗ ಪ್ರಶ್ನೆಯೆಂದರೆ ಈ ವಿದ್ಯುತ್ ಈ ಶಾಖೆಯ i 1 ವಿದ್ಯುತ್ ಆಗಿದೆ ಅದನ್ನು ನಾವು ಗುರುತಿಸೋಣ ಆದ್ದರಿಂದ ಈ ಶಾಖೆಯ ವಿದ್ಯುತ್ i 1 ಆಗಿದೆ ಇದನ್ನು ಇಲ್ಲಿ ಗುರುತಿಸಲಾಗಿದೆ ಈ i 1 ಮತ್ತು ಈ 10 ಆಂಪಿಯರ್ ವಿದ್ಯುತ್ ಎನ್ನುವುದು ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಈ 10 ಆಂಪಿಯರ್ ವಿದ್ಯುತ್ ಇಲ್ಲಿಗೆ ಪ್ರವೇಶಿಸುತ್ತದೆ ಆದ್ದರಿಂದ ನಾನು ಇಲ್ಲಿಗೆ ತೆಗೆದುಕೊಂಡರೆ ಇದು ಈ 10 ಆಂಪಿಯರ್ ಮತ್ತು ಹೊರಹೋಗುವ ವಿದ್ಯುತ್ ಸಹ ಗುರುತಿಸುತ್ತದೆ ನಾನು i 1 10 ಬರೆಯುತ್ತಿದ್ದೇನೆ ಇದು ನೋಡ್ ಇದು ನೋಡ್ ಒಂದು ವೇಳೆ ಅದು ನೋಡ್ a ಆಗಿದೆ ಎಂದು ಭಾವಿಸೋಣ ಆದ್ದರಿಂದ ಅನ್ವಯಿಸಿದರೆ ಈ ವಿದ್ಯುತ್ i ಎಂದು ಹೇಳುತ್ತದೆ ಈ ವಿದ್ಯುತ್ i ಆಗಿದೆ ನಂತರ ಅದು ಹೊರಹೋಗುವ ವಿದ್ಯುತ್ i ಒಳಬರುವ ವಿದ್ಯುತ್ ಅಂದರೆ i 1 10 ಆದ್ದರಿಂದ i i ಅನ್ನು ನೇರವಾಗಿ ಬರೆಯುವ ಬದಲು ಈ ಶಾಖೆಯ ಮೂಲಕ ಹರಿಯುವ ವಿದ್ಯುತ್ i 1 10 ಎಂದು ನಾನು ಬರೆಯುತ್ತಿದ್ದೇನೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಈ ವಿಷಯ ಅರ್ಥವಾಯಿತು ಎಂದು ಭಾವಿಸುತ್ತೇವೆ ಆದ್ದರಿಂದ ಇಲ್ಲಿ ಈಗ ನಾವು KVL ಅನ್ನು ಲೂಪ್ ಒಂದರಲ್ಲಿ ಅನ್ವಯಿಸಬೇಕಾಗಿದೆ ಆದ್ದರಿಂದ ಈ ಲೂಪ್ ಒಂದರಲ್ಲಿ ಅನ್ವಯಿಸುತ್ತೇವೆ ಮತ್ತು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಸ್ವಲ್ಪ ತಡೆಯಿರಿ ಆದ್ದರಿಂದ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಅಂದರೆ ಈ ರೀತಿ ಚಲಿಸುತ್ತದೆ ಈ ರೀತಿ ಚಲಿಸುತ್ತದೆ ಈ ರೀತಿ ಚಲಿಸುತ್ತದೆ ಈ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ಇದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತದೆ ನಂತರ ಅದರ ಪ್ರಕಾರ ಮೊದಲು 10 ವೋಲ್ಟ್ ಎದುರಾಗುತ್ತದೆ 10 ವೋಲ್ಟ್ ಆದ್ದರಿಂದ ಬರೆಯುತ್ತೇನೆ 10 ನಂತರ ಎರಡನೆಯ ವಿಷಯವೆಂದರೆ ಇಲ್ಲಿ ಗುರುತಿಸಲಾಗಿಲ್ಲ ಆದ್ದರಿಂದ ನಾನು ಇದನ್ನು ಗುರುತಿಸಿದರೆ ಇದು ನನ್ನ ಮತ್ತು ಇದು ನನ್ನ ಇದನ್ನು ನೀಡದಿದ್ದರೂ ಸಹ ಅದನ್ನು ಗುರುತಿಸಬೇಕು ಮತ್ತು ಪ್ರದಕ್ಷಿಣಾಕಾರವಾಗಿ ದಿಕ್ಕನ್ನು ತೆಗೆದುಕೊಂಡರೆ ಈ ಸಂದರ್ಭದಲ್ಲಿ ರೆಸಿಸ್ಟರ್ ಒಂದು ನಿಷ್ಕ್ರಿಯ ಅಂಶವಾಗಿದೆ ಮತ್ತು ಅದು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಧನಾತ್ಮಕ ಟರ್ಮಿನಲ್ಗೆ ವಿದ್ಯುತ್ ಪ್ರವೇಶಿಸುತ್ತಿದೆ ಆದ್ದರಿಂದ ಇಲ್ಲಿ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ವಿದ್ಯುತ್ ಮತ್ತು ಈ ಶಾಖೆಯ ಮೂಲಕ ಹರಿಯುವ ವಿದ್ಯುತ್ i 1 ಆಗಿದೆ ಅಂದರೆ Ω ಕಾನೂನಿನ ಪ್ರಕಾರ ಅದು 5 i 1 ಆಗಿರುತ್ತದೆ ಆದ್ದರಿಂದ 105i 1 ಈಗ ನಾವು ಇದಕ್ಕೆ ಹೋಗುತ್ತಿದ್ದೇವೆ ಆದ್ದರಿಂದ ಇದು ನಿಜವಾಗಿ 10 Ω ಆಗಿರುತ್ತದೆ 10 Ω ಪ್ರತಿರೋಧ i 1 10 ಅಥವಾ ಈ ಸಮೀಕರಣವನ್ನು ಈ ರೀತಿಯಾಗಿ ಸಹ ಬರೆಯಬಹುದು ನನ್ನ ಪ್ರಕಾರ ಅದು 10 5 i 1 v0 ಮತ್ತು v0 ವಾಸ್ತವವಾಗಿ ಇದು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುವ ಈ ವಿದ್ಯುತ್ i 1 10 ಆಗಿದೆ ಆದ್ದರಿಂದ ಇದು 10 i 1 10 ಆಗಿರುತ್ತದೆ ಇದು i 1 ಆದ್ದರಿಂದ ನೇರವಾಗಿ ನಾನು ಬರೆಯುತ್ತಿದ್ದೇನೆ ಮತ್ತು ಇದು ಸಮಾನವಾಗಿದೆ ಮತ್ತು ಇದು 0 ಆದ್ದರಿಂದ ನಾನು ಅನೇಕ ಬಾರಿ ಸಮೀಕರಣವನ್ನು ಬರೆಯುತ್ತಿರುವಾಗ ಆಕಸ್ಮಿಕವಾಗಿ ಬಲಬದಿ ನಾನು ಆಕಸ್ಮಿಕವಾಗಿ 0 ಎಂದಾದರೆ ಆದ್ದರಿಂದ ನಾನು ಮರೆತುಬಿಡುತ್ತೇನೆ ಆಶಾದಾಯಕವಾಗಿ ನಾನು ಇಲ್ಲಿಯವರೆಗೆ ತಪ್ಪಿಸಿಕೊಳ್ಳುವುದಿಲ್ಲ ಆದರೂ ಕೆಲವು ಸಾಧ್ಯತೆಗಳಿವೆ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಈ ವಿಷಯವು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾನು ಬರೆಯುತ್ತಿದ್ದೇನೆ 10 5i 110 i 110 0 ಈಗ ಸರಳಗೊಳಿಸಿ ಎರಡೂ ಬದಿಗಳನ್ನು ವಾಸ್ತವವಾಗಿ 5 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಅದು 2 i 1 2i 1 20 ಈ ಸಮೀಕರಣವನ್ನು ಎರಡೂ ಬದಿಗಳನ್ನು 5 ರಿಂದ ಭಾಗಿಸಲಾಗಿದೆ ಆದ್ದರಿಂದ i 1 6 ಆಂಪಿಯರ್ ಎಂದರೆ ಈ ಶಾಖೆಯಲ್ಲಿನ ವಿದ್ಯುತ್ ಇನ್ನೊಂದು ದಿಕ್ಕಿನಲ್ಲಿ ಹರಿಯುತ್ತದೆ ಆದ್ದರಿಂದ i 1 6 ಅನ್ನು ತೆಗೆದುಕೊಳ್ಳುವಾಗ 6 ಆಂಪಿಯರ್ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತದೆ ಸೋತವರ ಕಾಳಜಿಗೆ ತಕ್ಕಂತೆ ಎಲ್ಲ ಫಲಿತಾಂಶಗಳನ್ನು ಪಡೆಯುವುದರಿಂದ ಪರವಾಗಿಲ್ಲ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಈಗ v0 ನಾನು ಮೊದಲು 10 i 1 10 ಅನ್ನು ತೋರಿಸಿದೆ ಆದ್ದರಿಂದ 10 i 1 10 ಎಂದರೆ i 6 ಆದ್ದರಿಂದ ಇದು 10 6 ಅಂದರೆ 40 ವೋಲ್ಟ್ ಆಗಿದೆ ಆದ್ದರಿಂದ v0 40 ವೋಲ್ಟ್ ಈಗ i 1 6 ಆಂಪಿಯರ್ ಇದರರ್ಥ 6 ಆಂಪಿಯರ್ ವಿದ್ಯುತ್ 10 ವೋಲ್ಟ್ ವೋಲ್ಟೇಜ್ ಮೂಲಕ್ಕೆ ಹರಿಯುತ್ತಿದೆ i 1 ಎನ್ನುವುದು 6 ಎಂದರೆ ಅದು ಈ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂದು ನಾನು ಹೇಳಿದೆ ಇದರರ್ಥ ಈ ವಿದ್ಯುತ್ ಈ ದಿಕ್ಕಿನಲ್ಲಿ ಹರಿಯುತ್ತದೆ ಮತ್ತು ನಂತರ ವೋಲ್ಟೇಜ್ ಅನ್ನು ಪ್ರವೇಶಿಸುತ್ತದೆ ಅಂದರೆ ಟರ್ಮಿನಲ್ ಅಂದರೆ ಈ 10 ವೋಲ್ಟೇಜ್ ಮೂಲವು ನಿಜವಾಗಿ ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಏಕೆಂದರೆ ಅದು ಟರ್ಮಿನಲ್ ಅನ್ನು ತೊರೆದಾಗ ಅದನ್ನು ಸರಬರಾಜು ಮಾಡಲಾಗುತ್ತದೆ ಟರ್ಮಿನಲ್ ಅನ್ನು ಪ್ರವೇಶಿಸುವಾಗ ಅದು ಶಕ್ತಿಯನ್ನು ಹೀರಲ್ಪಡುತ್ತದೆ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಈಗ 10 Ω ರೆಸಿಸ್ಟರ್ ಮೂಲಕ ವಿದ್ಯುತ್ ಅನ್ನು 4 ಆಂಪಿಯರ್ ಎಂದು ನೀಡಲಾಗಿದೆ ಆದ್ದರಿಂದ 10 Ω ರೆಸಿಸ್ಟರ್ ಮೂಲಕ ವಿದ್ಯುತ್ ಇದನ್ನು ಸಹ ನಿಮಗೆ ಹೇಳಲಾಗಿದೆ ಆದ್ದರಿಂದ ವೋಲ್ಟೇಜ್ ಮೂಲವು ಶಕ್ತಿಯನ್ನು ಹೀರಿಕೊಳ್ಳುತ್ತಿದೆ ಎಂದು ನಾನು ಹೇಳಿದ್ದೇನೆ ಆದ್ದರಿಂದ ಪ್ರತಿ ವಿದ್ಯುತ್ ಅಂಶದಿಂದ ಶಕ್ತಿಯನ್ನು ಹೀರಿಕೊಳ್ಳುವ ಅಥವಾ ಶಕ್ತಿಯು ಪೂರೈಕೆಯಾಗುವುದನ್ನು ಸಹ ಇಲ್ಲಿ ಕಾಣಬಹುದು ಪ್ರತಿರೋಧಕವು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಇದು ಸಹ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ನಂತರ ಯಾವುದು ಶಕ್ತಿಯನ್ನು ಸರಬರಾಜು ಮಾಡುತ್ತಿದೆ ಆದ್ದರಿಂದ ಅದರ ಪ್ರಕಾರ ನಾನು ಕೇವಲ 5 ಅಗತ್ಯಗಳನ್ನು ಹೊಂದಿರಬೇಕು ನಾನು ನೋಡುವ ಮೌಲ್ಯದ ಅನುಕ್ರಮವು ಹೊಂದಿಕೆಯಾಗುತ್ತಿದೆ ಈಗ ಇನ್ನೊಂದು ಆದ್ದರಿಂದ ಇಲ್ಲಿ ರೇಖಾಚಿತ್ರ 22 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿನ ವಿದ್ಯುತ್ ಮತ್ತು ವೋಲ್ಟೇಜ್ಗಳನ್ನು ಕಂಡುಹಿಡಿಯಿರಿ ಆದ್ದರಿಂದ ವಿದ್ಯುತ್ i 1 ಇದೆ ಈ ಶಾಖೆಯಲ್ಲಿ i 2 ಇದೆ ಮತ್ತು i3 ಇದೆ ಆದ್ದರಿಂದ ಈ ವೋಲ್ಟೇಜ್ ಅನ್ನು ಇಲ್ಲಿ ಗುರುತಿಸಲಾಗಿದೆ ಎಲ್ಲಾ ಧ್ರುವೀಯತೆಯನ್ನು ಇಲ್ಲಿ ಗುರುತಿಸಲಾಗಿದೆ ಇದು v 1 ಇದು v 2 ಮತ್ತು ಇದು v 3 16 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ v1 ಆಗಿದೆ 6 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ v2 ಆಗಿದೆ ಮತ್ತು 12 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ v3 ಆಗಿದೆ ಮತ್ತು ಎರಡು ಲೂಪ್ಗಳಿವೆ ನಾನು ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡ 2 ಲೂಪ್ಗಳಿವೆ ಒಂದು ಲೂಪ್ ಇಲ್ಲಿದೆ ಒಂದು ಲೂಪ್ ಇಲ್ಲಿದೆ ಮತ್ತು ಈ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಮತ್ತು ವೋಲ್ಟೇಜ್ಗಳನ್ನು ಕಂಡುಹಿಡಿಯಬೇಕು ಧ್ರುವೀಯತೆಯನ್ನು ಗುರುತಿಸಲಾಗಿದೆ ನಂತರ i1 i2 i3 ಅನ್ನು ಕಂಡುಹಿಡಿಯಬೇಕು ತದನಂತರ v1 v2 v3 ಕೇವಲ ಒಂದು ವೋಲ್ಟೇಜ್ ಮೂಲವಿದೆ ಆದ್ದರಿಂದ ಈಗ ನೋಡ್ p ನಲ್ಲಿರುವ ಬಿಂದುವಿನಲ್ಲಿ KCL ಅನ್ನು ಅನ್ವಯಿಸಬೇಕು ಇದು ನೋಡ್ p ಸ್ವಲ್ಪ ತಡೆಯಿರಿ ಇದು ನೋಡ್ p ಆದ್ದರಿಂದ ಇಲ್ಲಿ ಅನ್ವಯಿಸಿದರೆ ಈ i1 ಪಾಯಿಂಟ್ p ನಲ್ಲಿ ಪ್ರವೇಶಿಸುತ್ತಿದೆ ಮತ್ತು i2 ಮತ್ತು i3 ಪಾಯಿಂಟ್ p ನಲ್ಲಿ ಹೊರ ಹೋಗುತ್ತಿದೆ ಅಂದರೆ i 1 i2 i 3 ಅದು KCL ಆದ್ದರಿಂದ ಅದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಈಗ ಅದು i 1 iಆಗಿದೆ ಈಗ KVL ಅನ್ನು ಲೂಪ್ 1 ಕ್ಕೆ ಅನ್ವಯಿಸುವುದು ನೀವು KVL ಅನ್ನು ಲೂಪ್ 1 ಕ್ಕೆ ಅನ್ವಯಿಸಿದರೆ ನಾವು ಹೇಳಿದ ಹಲವಾರು ವಿಷಯಗಳು ಆದ್ದರಿಂದ ಈ ರೀತಿ ಚಲಿಸಿದರೆ ಅದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಏಕೆಂದರೆ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಅದು 60 ನಂತರ ಅದು v1 ಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಟರ್ಮಿನಲ್ ಅನ್ನು ಎದುರಿಸುವುದು ನಾನು ನೀಲಿ ಶಾಯಿಯಿಂದ ಮತ್ತೆ ಮತ್ತೆ ತೋರಿಸುತ್ತಿಲ್ಲ ಆದ್ದರಿಂದ ಇದು ಈಗ ಅರ್ಥಮಾಡಿಕೊಳ್ಳಬಹುದಾಗಿದೆ ನೀವು ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಅದು ಈಗ ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ ಅದು v1 ಮತ್ತು ಇಲ್ಲಿ ಈ ಲೂಪ್ನಲ್ಲಿ ಚಲಿಸುವಾಗ ಅದು ಟರ್ಮಿನಲ್ ಅನ್ನು ಎದುರಿಸುತ್ತಿದೆ ಆದ್ದರಿಂದ v 2 0 ಇದು ಲೂಪ್ 1 ಮತ್ತು ಪ್ರದಕ್ಷಿಣಾಕಾರವಾಗಿ ಚಲಿಸುವ ಲೂಪ್ 2 ರಲ್ಲಿ KVL ಅನ್ನು ಅನ್ವಯಿಸಿದರೆ ಆದ್ದರಿಂದ ಮೊದಲು ಟರ್ಮಿನಲ್ ಅನ್ನು ಎದುರಿಸುವುದು ಆದ್ದರಿಂದ ಅದು v3 ನಂತರ ಇದು ಪ್ರದಕ್ಷಿಣಾಕಾರವಾಗಿ ಚಲಿಸುವಾಗ ಮೊದಲು ಟರ್ಮಿನಲ್ ಅನ್ನು ಎದುರಿಸುವುದು ಆದ್ದರಿಂದ v 2 0 ಆದ್ದರಿಂದ v 2 v 3 0 ಇದರರ್ಥ ಪ್ರದಕ್ಷಿಣಾಕಾರವಾಗಿ ಚಲಿಸಿದರೆ ಮೊದಲು ನಾನು ಬರೆಯುತ್ತಿದ್ದೇನೆ ಟರ್ಮಿನಲ್ v 2 ಮತ್ತು ನಂತರ ಟರ್ಮಿನಲ್ v 3 ಎದುರಿಸುತ್ತಿದೆ ಆದ್ದರಿಂದ v 2 v 3 0 ಒಂದೇ ವಿಷಯ ಆದ್ದರಿಂದ v 3 v 2 ಮತ್ತು Ω ಕಾನೂನಿನ ಪ್ರಕಾರ ಈ ವಿದ್ಯುತ್ ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಳ್ಳುತ್ತಿದೆ ಈ ವಿದ್ಯುತ್ ವಾಸ್ತವವಾಗಿ i 1 ಇದು ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ v116i1 ಏಕೆಂದರೆ ಈ ಶಾಖೆಯ ಮೂಲಕ ವಿದ್ಯುತ್ ಹರಿಯುತ್ತದೆ ನಂತರ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ v116i1 ಅಂತೆಯೇ v 2 ಅನ್ನು ತೆಗೆದುಕೊಂಡರೆ i2 ವಾಸ್ತವವಾಗಿ ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುತ್ತದೆ v 2 ಎನ್ನುವುದು 6i2 ಆಗಿರುತ್ತದೆ ಆದ್ದರಿಂದ ಇದು v 2 6 i2 ಆಗಿದೆ ಮತ್ತು ಇಲ್ಲಿ i3 ವಾಸ್ತವವಾಗಿ ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದ್ದೇನೆ v 3 ಎನ್ನುವುದು 12i3 ಆಗಿರುತ್ತದೆ ಆದ್ದರಿಂದv 3 12i3 ಆದ್ದರಿಂದ v 1 v 2 v 3 ಎಲ್ಲಾ ಸಮೀಕರಣ 3 ರಿಂದ ಈಗ i1 i2 i 3ಗೆ ಅನುಗುಣವಾಗಿ ಸಿಕ್ಕಿದೆ ಅಂದರೆ ಸಮೀಕರಣ 3 ರಿಂದ v 3 v 2 ಅಂದರೆ v 3 12i3 ಮತ್ತು v 2 6 i2 ಅಂದರೆ i2 2i3 ಸಂಬಂಧವನ್ನು ಪಡೆದುಕೊಂಡಿದೆ ನನ್ನ ಪ್ರಕಾರ ರೇಖೀಯ ಸಮೀಕರಣವನ್ನು ಪರಿಹರಿಸಲು ಇವುಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ಸಮೀಕರಣ 1 ಮತ್ತು 5 ರಿಂದ ಸಮೀಕರಣ 6 ಅನ್ನು ಪಡೆಯುತ್ತವೆ ಆದ್ದರಿಂದ ಸಮೀಕರಣ 5 ಕ್ಕೆ ಬರುವುದು i2 2i3 ಆದ್ದರಿಂದ ಇಲ್ಲಿ i2 2i3 ಅನ್ನು ಇರಿಸಿ ಆದ್ದರಿಂದ ಹಾಗೆ ಮಾಡಿದರೆ i 1 i2 i 3 2 i 3 i 3 ಅನ್ನು ಪಡೆಯುತ್ತೇನೆ i 1 3 i 3 ಆದ್ದರಿಂದ ಸಮೀಕರಣ 4 ರಿಂದ ಅಂದರೆ ಸಮೀಕರಣ 4 ರಿಂದ ನಾವು ಪಡೆಯುವ ಸಮೀಕರಣ 2 ಕ್ಕೆ v 1 16 i 1 ಮತ್ತು v 2 6 i2 ಅನ್ನು ಬದಲಿಸುವುದು 60 16 i 1 6 i2 0 ಪಡೆಯುತ್ತದೆ ಅಥವಾ ಎರಡೂ ಬದಿಗಳನ್ನು 2ರಿಂದ ಭಾಗಿಸಲಾಗಿದೆ ಆದ್ದರಿಂದ 30 8 i 1 3 i2 0 ಈಗ i 1 3 i 3 ಮತ್ತು i2 2 i 3 ಅನ್ನು ಸಮೀಕರಣ 7 ಕ್ಕೆ ಬದಲಿಸುವುದು ಈ ಎಲ್ಲಾ i 1 3 i 3 ಮತ್ತು i2 2 i 3 ಎಲ್ಲವೂ ಸಿಕ್ಕಿವೆ ನೀವು ಗಣಿತಶಾಸ್ತ್ರವನ್ನು ಕುಶಲತೆಯಿಂದ ನಿರ್ವಹಿಸಬೇಕು ಮತ್ತು ಒಂದರ ನಂತರ ಒಂದನ್ನು ಹಾಕಬೇಕು ಆದ್ದರಿಂದ ಅದನ್ನು ತೋರಿಸದಿರುವುದು ಅರ್ಥಮಾಡಿಕೊಳ್ಳಬಹುದಾಗಿದೆ ಅದು ಅರ್ಥಮಾಡಿಕೊಳ್ಳಬಹುದಾಗಿದೆ ಹಾಗೆ ಮಾಡಿದರೆ ಅದು ಹೀಗಿರುತ್ತದೆ 3083 i 3 32 i 3 0 ಅಥವಾ 24i 3 6i 3 30 ಅಥವಾ i31 ಆಂಪಿಯರ್ ಮತ್ತು ಈ ದಿಕ್ಕು ಸಿಕ್ಕಿದೆ i2 2 i 3 ಆದ್ದರಿಂದ i2 2 ಆಂಪಿಯರ್ ಮತ್ತು i13i3 ಆದ್ದರಿಂದ i 1 3 ಆಂಪಿಯರ್ ಈಗ v 1 16 i 1 163 48 ವೋಲ್ಟ್ v 2 6 i2 6 2 ಏಕೆಂದರೆ i2 2 ಆಂಪಿಯರ್ ಆದ್ದರಿಂದ 12 ವೋಲ್ಟ್ ಮತ್ತು v 3 12 i 312 1 12 ವೋಲ್ಟ್ ಆದ್ದರಿಂದ ಇವುಗಳನ್ನು ನಾವು ಸುಲಭವಾಗಿ ಪರಿಹರಿಸಬಹುದು ನೀವು ಮಾತ್ರ ನೀವು ಅದನ್ನು ಎಷ್ಟು ಬೇಗನೆ ಪರಿಹರಿಸಬಹುದು ಸಮೀಕರಣವನ್ನು ಒಂದಕ್ಕೊಂದು ಹಾಕುವುದು ಮತ್ತು ಇಲ್ಲಿ ರೇಖಾಚಿತ್ರ 2 23 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ v0 v1 ಮತ್ತು v2 ಅನ್ನು ಕಂಡುಹಿಡಿಯಿರಿ ಆದ್ದರಿಂದ ಇದು ಸರ್ಕ್ಯೂಟ್ ಇದು 4 ಆಂಪಿಯರ್ ವಿದ್ಯುತ್ ಮೂಲ ಇದು ಒಂದು 10 Ω ರೆಸಿಸ್ಟರ್ ಇದೆ ಇದು ಒಂದು ವೋಲ್ಟೇಜ್ ಮೂಲ ಕ್ಷಮಿಸಿ ಇದು ಒಂದು ಪ್ರತಿರೋಧಕ 2Ω ಇದರಾದ್ಯಂತ ವೋಲ್ಟೇಜ್ v0 ಆಗಿದೆ ಇಲ್ಲಿ ಇದರಾದ್ಯಂತ ವೋಲ್ಟೇಜ್ v2 ಆಗಿದೆ ತದನಂತರ ಇಲ್ಲಿ ವೋಲ್ಟೇಜ್ v1 ಮತ್ತು ರೆಸಿಸ್ಟರ್ 2 5Ω ಆಗಿದೆ ಇದು ವಿದ್ಯುತ್ ಮೂಲವಾಗಿದೆ ಇದು 5i 1 ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಮತ್ತು ಇಲ್ಲಿ i ಹರಿಯುತ್ತಿದೆ ಆದ್ದರಿಂದ ಇದು 4 ಆಂಪಿಯರ್ ವಿದ್ಯುತ್ ಮೂಲವಾಗಿದೆ ಈ ಶಾಖೆಯ ಮೂಲಕ i2 ಹರಿಯುತ್ತಿದೆ ಇದು i 1 ವಿದ್ಯುತ್ i3 ಮೂಲಕ ಹರಿಯುತ್ತದೆ ಆದ್ದರಿಂದ ರೇಖಾಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ v0 ಅನ್ನು ಕಂಡುಹಿಡಿಯಬೇಕು ಮತ್ತು v 1ಮತ್ತು v 2 ಅನ್ನು ಸಹ ಕಂಡುಹಿಡಿಯಿರಿ ಅಂದರೆ v0 ಮತ್ತು v 1 ಮತ್ತು v 2 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೋಡ್ ಒಂದರಲ್ಲಿ KCL ಅನ್ನು ಅನ್ವಯಿಸಿದರೆ ಇದು ನೋಡ್ ಒಂದು ಇದನ್ನು ಗುರುತಿಸಲಾಗಿದೆ ನೋಡ್ ಎರಡು ಇದನ್ನು ಗುರುತಿಸಲಾಗಿದೆ ರೇಖಾಚಿತ್ರದಲ್ಲಿ ನೋಡಬಹುದು ಇಲ್ಲಿ ನೋಡ್ ಒಂದರಲ್ಲಿ KCL ಅನ್ನು ಅನ್ವಯಿಸುತ್ತದೆ KCL i 1 i2 4 ಅನ್ನು ಅನ್ವಯಿಸಿದರೆ ಏಕೆಂದರೆ ಇದು 4 ಆಂಪಿಯರ್ ಮತ್ತು ವಿದ್ಯುತ್ ಮೂಲವಾಗಿದೆ ಈ ವಿದ್ಯುತ್ 4 ಆಂಪಿಯರ್ ಇಲ್ಲಿ ಪ್ರವೇಶಿಸುತ್ತಿದೆ ಮತ್ತು ಇದು i2 ಹೊರ ಹೋಗುತ್ತಿದೆ i1 ಸಹ ಹೊರ ಹೋಗುತ್ತಿದೆ ಆದ್ದರಿಂದ ಒಳಬರುವ ವಿದ್ಯುತ್ i 1 i2 4 ಆದ್ದರಿಂದ ಕ್ಷಮಿಸಿ ಇದನ್ನು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ ಇದು ನೋಡ್ ಎರಡರಲ್ಲಿ KCL ಅನ್ನು ಅನ್ವಯಿಸುತ್ತಿದೆ ಇಲ್ಲಿಯು ಸಹ KCL ಅನ್ನು ಅನ್ವಯಿಸುತ್ತದೆ ವಿದ್ಯುತ್ i1 ಪ್ರವೇಶಿಸುತ್ತಿದೆ ಮತ್ತು ನೋಡ್ ಎರಡರಲ್ಲಿ i3 ಮತ್ತು 5i1 ಹೊರ ಹೋಗುತ್ತಿದೆ 5i1 ಅವಲಂಬಿತ ವಿದ್ಯುತ್ ಮೂಲವಾಗಿದೆ ಇದು ಸಹ ಹೊರ ಹೋಗುತ್ತಿದೆ ಆದ್ದರಿಂದ ಇದು ವಾಸ್ತವವಾಗಿ 5i1 ಇದು 5i1 ಆದ್ದರಿಂದ i 1 5i 1 i 3 ಆದ್ದರಿಂದ ನಾನು ಅದನ್ನು ಮೊದಲು ಸ್ವಚ್ಛಗೊಳಿಸುತ್ತೇನೆ ಆದ್ದರಿಂದ i 3 5 i 1 i 1 ಆದ್ದರಿಂದ ಇದು i 3 5i1 i2 i 1 ಎರಡೂ ವಿದ್ಯುತ್ ಹೊರ ಹೋಗುತ್ತಿದೆ ಆದ್ದರಿಂದ i 3 5 i 1 i 1 ಅಥವಾ i 3 4 i ಇದು ಸಮೀಕರಣ 2 ಈಗ KVL ಅನ್ನು ಲೂಪ್ ಒಂದರಲ್ಲಿ ಅನ್ವಯಿಸುತ್ತದೆ KVL ಅನ್ನು ಲೂಪ್ 1 ರಲ್ಲಿ ಅನ್ವಯಿಸಿದರೆ ಈ ಲೂಪ್ ಆದ್ದರಿಂದ ಅದು ಎದುರಾಗಿದೆ ನಾನು ಇಲ್ಲಿ ಬರೆಯುತ್ತಿರುವ ರೀತಿ ಆದ್ದರಿಂದ ನಾನು v0 ಯಿಂದ ಬರೆಯುತ್ತಿದ್ದೇನೆ ಆದ್ದರಿಂದ ಟರ್ಮಿನಲ್ v0 ಮತ್ತೆ ಪ್ರದಕ್ಷಿಣಾಕಾರವಾಗಿ ಟರ್ಮಿನಲ್ v1 ಅನ್ನು ಎದುರಿಸುತ್ತಿದೆ ಮತ್ತು ಇಲ್ಲಿ ಅದು ಅನ್ನುಎದುರಿಸುತ್ತಿದೆ ಇದು ಚಿಹ್ನೆ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ v2 0 ಆದ್ದರಿಂದ ಇದು v0 v 1 v 2 0 ಆಗಿದೆ ಆದ್ದರಿಂದ v0 2 i 1 ಏಕೆಂದರೆ ಇದು ನನ್ನ v0 ಮತ್ತು ಇದು ಆಗಿದೆ ಈ ವಿದ್ಯುತ್ i 1 ಧನಾತ್ಮಕ ಟರ್ಮಿನಲ್ ಅನ್ನು ಪ್ರವೇಶಿಸುತ್ತಿದೆ Ω ಕಾನೂನು ಆದ್ದರಿಂದ v0 2i1 ಈಗ v1ಇಲ್ಲಿದೆ ವಿದ್ಯುತ್ i3 ವಾಸ್ತವವಾಗಿ ಧನಾತ್ಮಕ ಟರ್ಮಿನಲ್ಗೆ ಪ್ರವೇಶಿಸುತ್ತಿದೆ ಆದ್ದರಿಂದ v12 5i 3 ಆಗಿರುತ್ತದೆ ಇದು v 2 ಮತ್ತು i2 ವಿದ್ಯುತ್ ಧನಾತ್ಮಕ ಟರ್ಮಿನಲ್ ಗೆ ಪ್ರವೇಶಿಸುತ್ತದೆ ಆದ್ದರಿಂದ Ω ಕಾನೂನು v 2 ಅದು 10 i2 ಆಗಿರುತ್ತದೆ ಅದಕ್ಕಾಗಿಯೇ ಅದು 10 i2 ಆಗಿದೆ ಆದ್ದರಿಂದ 10 i2 0 ಈಗ 3 ಮತ್ತು 1 ಸಮೀಕರಣದಿಂದ ನಾವು ಪಡೆಯುತ್ತೇವೆ ಸಮೀಕರಣ 1 ಮತ್ತು ಸಮೀಕರಣ 3 ಅನ್ನು ಕುಶಲತೆಯಿಂದ ನಿರ್ವಹಿಸಿ ಆದ್ದರಿಂದ 3 ಮತ್ತು 1 ಸಮೀಕರಣದಿಂದ ಎಲ್ಲವನ್ನು ಬದಲಿಸಿ ಬದಲಿ ಮತ್ತು ಸರಳಗೊಳಿಸುವುದರಿಂದ i 1 20 ಆಂಪಿಯರ್ ಅನ್ನು ಪಡೆಯುತ್ತದೆ ಆದ್ದರಿಂದ ಇದು ಈಗ ಅರ್ಥಮಾಡಿಕೊಳ್ಳಬಹುದಾಗಿದೆಈಗ ಏನೂ ಇಲ್ಲ ಈಗ ಯಾವುದೇ ಸಮಸ್ಯೆ ಇರಬಾರದು ಕೇವಲ ಸಮೀಕರಣ 3 2 ಮತ್ತು 1 ಸಮೀಕರಣದಿಂದ ಪಡೆಯಿರಿ 1 ಮತ್ತು 2 ರಿಂದ ಏನೇ ಪಡೆಯಿರಿ 1 ರಿಂದ ಈ ಸಂಬಂಧ 2 ರಿಂದ ಈ ಸಂಬಂಧ ಮತ್ತು 3 ರಲ್ಲಿ ಬದಲಿಯಾಗಿ ಈ ಎಲ್ಲ ವಿಷಯಗಳನ್ನು ನೀವು ಇಲ್ಲಿ ಇರಿಸಿ ಆದ್ದರಿಂದ ಪರಿಹರಿಸಿದ ನಂತರ i 1 20 ಆಂಪಿಯರ್ ಪಡೆಯುತ್ತದೆ ಆದ್ದರಿಂದ v0 2i 1 ಏಕೆಂದರೆ ಇದು v0 2i 1 220 40 ವೋಲ್ಟ್ ಈಗ v1 2 ಆದರೆ i3 4i1 ಮತ್ತು i 1 20 ಆದ್ದರಿಂದ ಇದರ ಅರ್ಥ 2 5 4 20 ಆದ್ದರಿಂದ ಇದು 200 ವೋಲ್ಟ್ ಆಗಿದೆ ಮತ್ತು v2 10 i2 ಆದ್ದರಿಂದ 10 i2 ನೋಡಿದರೆ i2 4 i 1 ಇಲ್ಲಿ ಒಂದು ವಿಷಯವನ್ನು ಬರೆಯುವುದು i2 4 i1 ಮತ್ತು i1 20 ಆದ್ದರಿಂದ i2 4 20 i2 16 ಆಂಪಿಯರ್ ಆದ್ದರಿಂದ ನಾನು ಅದನ್ನು ಸ್ವಚ್ಛಗೊಳಿಸುತ್ತೇನೆ ಸ್ವಲ್ಪಮಟ್ಟಿಗೆ ಇದು ಸರಳ ವಿಷಯವಾಗಿದೆ ಆದ್ದರಿಂದ ಇಲ್ಲಿ 10 16 10 160 ವ್ಯಾಟ್ ಕ್ಷಮಿಸಿ ವೋಲ್ಟ್ ಕ್ಷಮಿಸಿ ಅದು ವೋಲ್ಟ್ ಆಗಿದೆ ಆದ್ದರಿಂದ v2 160 ವೋಲ್ಟ್ ಆದ್ದರಿಂದ ಇವುಗಳೊಂದಿಗೆ ಕಿರ್ಚಾಫ್ನ ಮೊದಲ ಕಾನೂನು ಮತ್ತು ಎರಡನೆಯ ನಿಯಮವನ್ನು ಸ್ವಲ್ಪಮಟ್ಟಿಗೆ ಅಧ್ಯಯನ ಮಾಡಲಾಗಿದೆ ಮತ್ತು ಅವಲಂಬಿತ ವೋಲ್ಟೇಜ್ ಮತ್ತು ವಿದ್ಯುತ್ ಮೂಲವನ್ನು ಪರಿಗಣಿಸದೆ ಸಂಖ್ಯಾತ್ಮಕವಾಗಿ ಹೇಳಬಹುದು ಮತ್ತು ಎಲ್ಲಾ ಧ್ರುವೀಯತೆ ಕನ್ವೆನ್ಷನ್ ಮತ್ತು KCL ಮತ್ತು KVL ಅನ್ನು ಹೇಗೆ ಅನ್ವಯಿಸಬೇಕು ಮತ್ತು ವೋಲ್ಟೇಜ್ ಡ್ರಾಪ್ ಅಥವಾ ವೋಲ್ಟೇಜ್ ಏರಿಕೆಯನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಈ ಎಲ್ಲ ವಿಷಯಗಳು ಮತ್ತು Ω ಕಾನೂನು ಮತ್ತು KCL ಮತ್ತು KVL ಜೊತೆಗೆ ತಿಳಿಯಿರಿ ಮತ್ತು ನಾವು ಮತ್ತೆ ಹಿಂತಿರುಗುತ್ತೇವೆ